ಇದು ನನ್ನ ಟೆಸ್ಟಿಂಗ್ ಫಂಕ್ಷನ್ ನನಗೆ ಸಿಗುವ ಇಕ್ವೇಶನ್ ಇಂದ ಶುರು ಮಾಡೋಣ ನನ್ನ ಫಂಕ್ಷನ್ ಹೇಗಿರುತ್ತೆ ಒಮೇಘದ ಹತ್ತಿರ ಅಲ್ಲವೇ ಇದುವೇ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತದೆ ಇಲ್ಲಿ ಇರುವ ಎಲ್ಲವೂ T ಆಗಿರುತ್ತದೆ ನೀವು ಮೊದಲು ನೋಡಬಹುದಾದಂತಹ ವಿಷಯ ಎಂದರೆ ಇಂಟಿಗ್ರಲ್ ಏರಡೂ ಎಲಿಮೆಂಟ್ ಗಳಿಗೆ ಇರುತ್ತದೆ ಹೀಗಾಗಿ ನಾನು ಇದು ವಿಭಜಿಸಿ a ಇದರ ಇಂಟಿಗ್ರಲ್ ಪ್ಲಸ್ b ಇದರ ಇಂಟಿಗ್ರಲ್ ಮಾಡಬಹುದು ಏಕೆಂದರೆ ಇಲ್ಲಿT ಎರಡಕ್ಕೂ ಜೀರೋ ಆಗಿರುತ್ತದೆ ಹೀಗಾಗಿ ನಾನು ಬರೆಯಬಹುದು ಇಲ್ಲಿವರೆಗೆ ನಾವು ಅನ್ನು ಎಂದೆ ಇಟ್ಟಿದ್ದೆವು ಕೊನೆಗೂ ನಾವು ಅನ್ನು ಬೇಸಿಸ್ ಫಂಕ್ಷನ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು ಹೀಗಾಗಿಬೇಸಿಸ್ ಫಂಕ್ಷನ್ ಅಲ್ಲಿ ಅಂದರೆ ಏನು ಟ್ರಯಾಂಗಲ್ ಒಳಗೆ ಯಾವುದೇ ಪಾಯಿಂಟ್ ನಲ್ಲಿ ಇರುತ್ತದೆ ಹಾಗೂ ಅನ್ನೋನ್ ವೈಟ್ U's ಗಳ ಅವುಗಳ ಲೀನಿಯರ್ ಕಾಂಬಿನೇಷನ್ ಆಗಿರುತ್ತದೆ ಇದನ್ನು ಹೀಗೆ ಬರೆಯಬಹುದು ಹೀಗೆ ಬರೆದರೆ ನಾನು ಗ್ಲೋಬಲ್ ಅನ್ನು ರೆಫರ್ ಮಾಡಿದಂತೆ ಆಗುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ಎಲಿಮೆಂಟ್ ನ ಸೂಪರ್ ಸ್ಕ್ರಿಪ್ಟ್ ಇಲ್ಲ ಹಾಗಾಗಿ ಇದು ಎಕ್ಸ್ಪಾಂಡ್ ಆಗುತ್ತಿದೆ ಹಾಗಾಗಿ ನಾವು ಇದನ್ನು ಒಂದೊಂದಾಗಿ ತೆಗೆದುಕೊಳ್ಳೋಣಮೊದಲ ಇಂಟಿಗ್ರಲ್ ಎಲಿಮೆಂಟ್ a ಗೆ ಹಾಗೂ ಮೂರು ಲೋಕಲ್ ಟೆಸ್ಟ್ ಗಳ ಟರ್ಮ್ಸ್ ಅಲ್ಲಿ ಇರುತ್ತದೆಎಲಿಮೆಂಟ್ a'ನ ಮೂರು ಬೇಸಿಸ್ ಫಂಕ್ಷನ್ ಮೊದಲ ಟರ್ಮ್ ನಾವು ಇದನ್ನು ಗ್ಲೋಬಲ್ ಗಳ ಟರ್ಮ್ಸ್ ಅಲ್ಲಿ ಬರೆಯುತ್ತೇವೆ ಏಕೆಂದರೆ ನನಗೆ ಗ್ಲೋಬಲ್ ಗಳ ಇಕ್ವೇಶನ್ ಗಳು ಬೇಕು ನಾನು ಅದನ್ನೇ ಸಾಲ್ವ್ ಮಾಡುತ್ತಿರುವುದು ಮೊದಲ ಟರ್ಮ್ ಏನಾಗಿರುತ್ತೆ ಎಲಿಮೆಂಟ್ a ಗೆ ಏನಾಗಿರುತ್ತದೆ ಎಲಿಮೆಂಟ್ aಗೆ ವಿದ್ಯಾರ್ಥಿ U4 U4 ಹಾಗೂ ವಿದ್ಯಾರ್ಥಿ U2 ಎಲಿಮೆಂಟ್ a ಗೆ ವಿದ್ಯಾರ್ಥಿ ಗ್ಲೋಬಲ್ ನೋಡುಗಳು ಅಲ್ಲವೇ ಇದು ಎಡ್ಜ್ ಬೇಸ್ಡ್ ನಾವು ಗ್ಲೋಬಲ್ ನೋಡುಗಳ ಬಗ್ಗೆ ಮಾತನಾಡು ನಾವು ಗ್ಲೋಬಲ್ ಎಡ್ಜ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ವಿದ್ಯಾರ್ಥಿ ಎಡ್ಜ್ ಕೂಡ ಅನ್ನೋನ್ ಗಳು ಎಡ್ಜ್ಗಳೊಂದಿಗೆ ಇರುವ ಟಾನ್ಜೆಂಶಿಯಲ್ ಕಾಂಪೊನೆನ್ಟ್ಗಳು ಆಗಿರುತ್ತದೆ ವಿದ್ಯಾರ್ಥಿ ಹಾಗೂ ಎಲಿಮೆಂಟ್ b ನಲ್ಲಿ ಕಾಮನ್ ಆಗಿರುತ್ತದೆ ವಿದ್ಯಾರ್ಥಿ ಇವುಗಳು ಈಕ್ವೇಶನ್ U's ಪ್ರತಿ ಎಲಿಮೆಂಟ್ ಆಗಿರುತ್ತದೆ ಹೀಗಾಗಿ ನಾನು ಎಲಿಮೆಂಟ್ a ಗೆ ಇಂಟಿಗ್ರೆಟ್ ಮಾಡುವಾಗನನಗೆ ಸಿಗುವ ಮೊದಲ ಟರ್ಮ್ ಎಂದರೆ U1 ಅಥವಾ U1 ಇದಕ್ಕೆ ಸಂಬಂಧಪಟ್ಟ ಟರ್ಮ್ ಮುಂದೇನು ಮಾಡಲಿ ನನಗೆ ನೀವು ಈ ಬ್ರಾಕೆಟ್ ನಲ್ಲಿ ಇರುವುದನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲಿ ಇದು ಟೆಸ್ಟಿಂಗ್ ಫಂಕ್ಷನ್ ಇದರಲ್ಲಿ ಯಾವುದು ಉಪಯೋಗಕ್ಕೆ ಬರುತ್ತೆ ವಿದ್ಯಾರ್ಥಿ ಅಲ್ಲವೇ ಇದರಲ್ಲಿ a ಅಥವಾ bಯೆ ವಿದ್ಯಾರ್ಥಿT 2 a ನಾವು r ಅನ್ನು ಮರೆಯೋಣ ಅದು ಎಲ್ಲೆಡೆ ಇದೆ ಅಲ್ಲವೇ ಮತ್ತು ಕೂಡ ಬಂದಿದೆ ಈಗ ಟರ್ಮ್ ನಿಂದ ಯಾವುದು ಬರುತ್ತದೆ ಇದುವೇ ಮುಂದೆ ಬರುತ್ತದೆ ಜ್ಞಾಪಿಸಿಕೊಳ್ಳಿ ನಾನು ಇದನ್ನು ಎಕ್ಸ್ಪಾಂಡ್ ಮಾಡುತ್ತಿದ್ದೇನೆ ಇದರ ಪ್ರಕಾರ ಎಲಿಮೆಂಟ್ a ಇನ ಬೇಸಿಸ್ ಫಂಕ್ಷನ್ ಆಗಿರುತ್ತದೆ ನಾವು ಪ್ರಾರಂಭದಲ್ಲಿ ನೋಡಿದ ಶೇಪ್ ಫಂಕ್ಷನ್ ನೆನಪಿದೆಯೇ ನಿಮಗೆ ಬೇಸಿಸ್ ಫಂಕ್ಷನ್ ಮತ್ತೊಮ್ಮೆ ತೋರಿಸಬೇಕೆ ವಿದ್ಯಾರ್ಥಿ ಬೇಡ ಸರಿ ಹಾಗಾದರೆ ಇದು ಏನಾಗುತ್ತದೆ ವಿದ್ಯಾರ್ಥಿ ಹಾಗಾದರೆ ಇಲ್ಲಿ ಸಿಂಗಲ್ ಟೈಪ್ಗೆ ಸಿಂಗಲ್ ಬೇಸಿಸ್ ಫಂಕ್ಷನ್ ಇರುತ್ತೆ aಗೆ ಪ್ರತಿ ಯಡ್ಜ್ ಗೆ ಇರುವ ಎಲಿಮೆಂಟ್ ಗೆ ಒಂದೇ ಬೇಸಿಸ್ ಫಂಕ್ಷನ್ ಇರುತ್ತದೆ ಹಾಗಾಗಿ ನಾವು a ಇದರ ಒಳಗೆ ಇದ್ದೇವೆ ಎಲಿಮೆಂಟ್ a ಅಲ್ಲಿ ಮತ್ತು ಇರುತ್ತದೆ ಹಾಗಾಗಿ ಲೋಕಲ್ ಯಡ್ಜ್ ನಂಬರ್ಆಗಿರುತ್ತದೆ ಇಲ್ಲಿ ಹಸಿರು ಬಣ್ಣದ್ದು ಹಾಗೂ 3 ವಿಷಯಗಳು ಹಾಗಾಗಿ ಇದು ಇರುವಾಗ ಯಾವ ಬೇಸಿಸ್ ಫಂಕ್ಷನ್ ಆಗಿರುತ್ತದ ವಿದ್ಯಾರ್ಥಿ ನಿಮಗೆ 3 ಆಯ್ಕೆಗಳು ಇವೆ 0 1 2 ಇದರಲ್ಲಿ ಯಾವುದು ಇದು 1 ಆಗಿರುತ್ತದೆ ಏಕೆಂದರೆ ಈ ವಿಷಯದಿಂದ ಈ ವಿಷಯವು ನಿಮಗೆ ಕೊಡುತ್ತದೆ ಹಾಗಾದ್ದರಿಂದ ನಾವು ಹೀಗೆ ಬರೆಯೋಣ ಎಲಿಮೆಂಟ್ a ಅಲ್ಲಿ H ಹೀಗೆ ಬರೆಯಲಾಗುತ್ತದೆ ಪ್ಲಸ್ ಏನು ವಿದ್ಯಾರ್ಥಿ0 0 ಪ್ಲಸ್ b ನಾವು ಇದರಿಂದ ಶುರು ಮಾಡೋಣ ನಾನು ಇದನ್ನು ಇನ್ನೊಮ್ಮೆ ಬರೆಯುತ್ತೇನೆ ಇಲ್ಲಿ ಕೆಲವು ಸೂಕ್ಷ್ಮತೆ ಗಳಿವೆ ಹಾಗಾಗಿ ನಾವು ಜಾಗ್ರತೆಯಿಂದ ಬರೆಯೋಣ ನಾವು ಮೊದಲು ಎಲ್ಲದನ್ನೂ ಲೋಕಲ್ ಯಡ್ಜ್ ಗಳ ಟರ್ಮ್ ಅಲ್ಲಿ ಬರೆಯೋಣ ಇದು ಸುಲಭವಾದ ಲೋಕಲ್ ಎಡ್ಜ್ ಆಗಿದೆ ಹಾಗೂ ಇದು ಆಗಿರುತ್ತದೆ ವಿದ್ಯಾರ್ಥಿ 2 2 ಸರಿ ಹಾಗಾದರೆ ಇದು ಲೋಕಲ್ ಟರ್ಮ್ಸ್ ಅಲ್ಲಿ ಇದೆ ಈಗ a ಬರೆಯಬೇಕಾದರೆ ನಾನು ಲೋಕಲ್ U ಗಳನ್ನು ಗ್ಲೋಬಲ್ ಆಗಿ ಬರೆಯುತ್ತೇನೆ ಹಾಗಾದರೆ ನಾನು ಮೊದಲನೆಯದಕ್ಕೆ ಏನು ಬರೆಯುವುದು ಹೀಗೆಂದು ಬರೆಯುತ್ತೇನೆ ಎರಡನೆಯದು ಇದು U ಗೆ ಏನಾಗಿರುತ್ತದೆ ವಿದ್ಯಾರ್ಥಿ4 ಕೊನೆಗೂ ಸರಿ ಯಾವುದಕ್ಕೆ ಪಾಯಿಂಟ್ ಮಾಡುತ್ತಿದೆ ವಿದ್ಯಾರ್ಥಿ2 ಇಂದ 4 2 ಇಂದ 4 ಸರಿ ಇದು 1 ಗಳು 0 ಗಳು ಹೇಗೆ ಕಾಣುತ್ತದೆ ಎಂದು ನೋಡೋಣ ಇಲ್ಲೊಂದು ಸಣ್ಣ ದೋಷ ಇದೆ ಕನ್ವೆನ್ಷನ್ ಸ್ಮಾಲರ್ ಇಂದ ಲಾರ್ಜರ್ ಅಲ್ಲವೇ ವಿದ್ಯಾರ್ಥಿ ಒಳಗೆ ನಾವು 0 ಇಂದ ಅಥವಾ 2 ಇಂದ ಹೋಗುತ್ತಿದ್ದೆವು ಅಲ್ಲ ನಾವು ಸ್ಮಾಲರ್ ಲೋಕಲ್ ನೋಡ್ ನಂಬರ್ ಇಂದ ಲಾರ್ಜರ್ ಲೋಕಲ್ ನೋಡ್ ನಂಬರ್ ಕಡೆಗೆ ಹೋಗುತ್ತಿದ್ದೆವು ಅದುವೇ ಕನ್ವೆನ್ಷನ್ ಅಲ್ಲವೇ ಕನ್ವೆನ್ಷನ್ ಏನು ವಿದ್ಯಾರ್ಥಿ ಹಾಗಾದರೆ ಕನ್ವೆನ್ಷನ್ ಹಾಕಿದರೆ ಗ್ಲೋಬಲ್ ಹಾಗೂ ಹೌದು ನಾನು ಕನ್ವೆನ್ಷನ್ ಅನ್ನು ಅಸುಮ್ ಮಾಡಿದ್ದೇನೆ ವಿದ್ಯಾರ್ಥಿ ಹೌದುಅಸುಮ್ ಮಾಡಿ ಕನ್ವೆನ್ಷನ್ ಅನ್ನು ಎರಡಕ್ಕೂ ಹಾಕುವುದು ಅದು ಸ್ವಇಚ್ಛೆ ವಿದ್ಯಾರ್ಥಿ ನಾವು ಅದನ್ನು ಬದಲಿಸಬಹುದೇ ನಾವು ನಂತರ ಬದಲಿಸಬಹುದು ವಿದ್ಯಾರ್ಥಿ ಎಲ್ಲದನ್ನು ಅದನ್ನು ಉಪಯೋಗಿಸಿ ಹೌದು ನಾನು ಅದನ್ನೇ ಉಪಯೋಗಿಸುತ್ತೇನೆ ಹಾಗಾಗಿ ಗ್ಲೋಬಲ್ ಯಡ್ಜ್ ನಂಬರ್ 52 ಇಂದ 4 ಕಡೆಗೆ ಪಾಯಿಂಟ್ ಮಾಡುತ್ತದೆ ಈಗ ಈ ಪಾರ್ಟ್ ಇದು ಸ್ಮಾಲರ್ ಅಥವಾ ಲಾರ್ಜರ್ ಯೆ ಹೌದು ಈಗ ಅದು ಕೂಡ ಬದಲಾಗಿದೆ ವಿದ್ಯಾರ್ಥಿ ಹಾಗಾದರೆ2 0 ಹೌದು ಸರಿ ನಾವು ನಮ್ಮ ಮೊದಲನೆಯ ಕನ್ವೆನ್ಷನ್ ಗೆ ಹೋಗೋಣ ಅದು ಸೈಕ್ಲಿಕ್ ಆಗಿತ್ತು ಈಗ ಕನ್ವೆನ್ಷನ್ ಕನ್ಸಿಸ್ತೆಂಟ್ ಆಗಿದೆ ಆದ್ದರಿಂದ ಲೋಕಲ್ ಯಡ್ಜ್ ಕನ್ವೆನ್ಷನ್ ಸೈಕ್ಲಿಕ್ ಆಗಿತ್ತು ನನ್ನ ಗ್ಲೋಬಲ್ ಯಡ್ಜ್ ಕನ್ವೆನ್ಷನ್ ಸ್ಮಾಲರ್ ಇಂದ ಲಾರ್ಜರ್ ನೋಡ್ ಕಡೆಗೆ ಇದೆ ಹಾಗಾದರೆ 5 ಇದರ ಡೈರೆಕ್ಷನ್ 2 ಇಂದ 4 ಗ್ಲೋಬಲ್ 4 ಗ್ಲೋಬಲ್ 2 ಇಂದ 4 ವಿದ್ಯಾರ್ಥಿ ಅದು ಪ್ಲಸ್ ಸ್ಮಾಲರ್ ಇದು ಪ್ಲಸ್ ಆಗು ಆಗುತ್ತೆ ಹಾಗಾದರೆ ಇದಾಗಿದೆ ಹಾಗೂ ಇದರಿಂದ ಇದು ಸಿಗುತ್ತದೆ ಕನ್ಸಿಸ್ತೆಂಟ್ ಏಕೆಂದರೆ ಲೋಕಲ್ U ಹಾಗೂ ಗ್ಲೋಬಲ್ U ಗಳು ಮ್ಯಾಚ್ ಆಗಬೇಕು ವಿದ್ಯಾರ್ಥಿ ಹೌದು ವಿದ್ಯಾರ್ಥಿ ಸೈನ್ ಗ್ಲೋಬಲ್ ಅಲ್ಲಿ ಡೈರೆಕ್ಷನ್ ಅಪೋಸಿಟ್ ಆಗಿರುತ್ತೆ ಹಾಗೂ ಇದನ್ನು ನೋಡೋಣ ವಿದ್ಯಾರ್ಥಿ ಸರಿ ಸರಿ ಇದಕ್ಕೆ ಮೈನಸ್ ಸೈನ್ ಇರಬೇಕು ಬೇರೆ ಇಲ್ಲ ಸರಿ ಇದೆಯೇ ವಿದ್ಯಾರ್ಥಿ ಇಲ್ಲ ಅಲ್ಲ ಟೆಸ್ಟಿಂಗ್ ಫಂಕ್ಷನ್ ಗಳು ಹಾಗೆಯೇ ವಿದ್ಯಾರ್ಥಿ ಅದಲ್ಲ ರೀಸನಿಂಗ್ ಹಾಗಾದರೆ ನಾವು ಅದನ್ನೇ ಮಾಡೋಣ ನಾವು ಸಿಸ್ಟಮ್ ಆಫ್ ಈಕ್ವೇಶನ್ ಗಳನ್ನು ಬರೆಯೋಣ ನಾನು ಸಬ್ಸ್ಟಿಟ್ಯೂಟ್ ಮಾಡುವುದು ಇಲ್ಲಿ ಯಾವುದೇ ಅಡೆತಡೆ ಗಳನ್ನು ತರಬಾರದು ಹಾಗಾಗಿ ನಾನು ಸೈನ್ ಗಳನ್ನು ಹಾಕುವುದರಲ್ಲಿ ಎಚ್ಚರ ವಹಿಸಬೇಕು ಸರಿ ಇದೆ ಅಪೋಸಿಟ್ ಡೈರೆಕ್ಷನ್ನಲ್ಲಿದೆ ಈಗ ನಾನು ಲೋಕಲ್ ಯಡ್ಜ್ ಹಾಗೂ ಗ್ಲೋಬಲ್ ಯಡ್ಜ್ಗಳನ್ನು ಕಂಪೇರ್ ಮಾಡುತ್ತಿದ್ದೇನೆ ಅವುಗಳು ಒಂದೇ ದಾರಿಯಲ್ಲಿ ಪಾಯಿಂಟ್ ಮಾಡುತ್ತಿದೆಯೆ ಎಂದು ಸರಿ ಇದೆ ಇದರಲ್ಲಿ ಮೈನಸ್ ಸೈನ್ ಇದೆ ಇದು ಎಲಿಮೆಂಟ್ a ಇನ ಡೈರೆಕ್ಷನ್ ನಲ್ಲಿ ಇದೆ ಎಲಿಮೆಂಟ್ b ವಿಷಯಕ್ಕೆ ಬಂದರೆ 2 ಹಾಗೂ 0 ಒಂದೇ ಡೈರೆಕ್ಷನ್ನಲ್ಲಿದೆ3 ಹಾಗೂ1 ಒಂದೇ ಡೈರೆಕ್ಷನ್ನಲ್ಲಿದೆ 5 ಅಪೋಸಿಟ್ ಡೈರೆಕ್ಷನ್ ಆದ್ದರಿಂದ ನನಗೆ ಮೈನಸ್ ಸೈನ್ ಸಿಕ್ಕಿದೆ ವಿದ್ಯಾರ್ಥಿ ನಾವು ಲೋಕಲ್ ಹಾಗೂ ಗ್ಲೋಬಲ್ ಗಳಿಗೆ ಬೇರೆ ಬೇರೆ ಕನ್ವೆನ್ಷನ್ ಏಕೆ ತೆಗೆದುಕೊಳ್ಳುವುದು ಒಂದನ್ನೇ ಉಪಯೋಗಿಸಲು ಆಗುವುದಿಲ್ಲವೇ ಉಪಯೋಗಿಸಬಹುದು ಆದರೆ ನೀವು ಮೈನಸ್ ಸೈನ್ ಇನ ತೊಂದರೆಯನ್ನು ಹೋಗಲಾಡಿಸಲು ಆಗುವುದಿಲ್ಲ ನಿಮಗೆ ಬೇಕಾದ ಬೇರೆ ಯಾವುದಾದರೂ ಕನ್ವೆನ್ಷನ್ ತೆಗೆದುಕೊಳ್ಳುವುದಾದರೆ ನಿಮಗೆ ಮೈನಸ್ ಸೈನ್ ಇನ ಸಿಗುತ್ತದೆ ಇದನ್ನು ಸರಿಪಡಿಸಬೇಕಾಗುತ್ತದೆ ಹಾಗಾದ್ದರಿಂದ ಇಲ್ಲಿ ಸರಿಪಡಿಸಲು ಆಗುವುದಿಲ್ಲ ವಿದ್ಯಾರ್ಥಿ ಆದರೆ ನಂಬರಿಂಗ್ ಬದಲಾಗುತ್ತದೆ ನಂಬರಿಂಗ್ ಬದಲಾಗುತ್ತದೆ ಸರಿ ಅದರಿಂದ ಮೊದಲ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಬರುತ್ತೆ ಇದು ಸರಿ ಇದೆಯೇ ಏಕೆಂದರೆ ಅದು ಟೆಸ್ಟಿಂಗ್ ಫಂಕ್ಷನ್ ಮತ್ತು ಮೊದಲನೆಯ ಟರ್ಮ್ ಇಂದ ಬರುತ್ತದೆ ಪ್ಲಸ್ ಮುಂದಿನ ಟರ್ಮ್ ಏನು ವಿದ್ಯಾರ್ಥಿ ಇವುಗಳು b ಅಲ್ಲ ನಾನಿನ್ನೂ a ಮುಗಿಸಿಲ್ಲ ವಿದ್ಯಾರ್ಥಿ ಇದು ಹಾಗೆ ಉಳಿಯುತ್ತದೆ ಮುಂದೆ ನನ್ನಲ್ಲಿ ಏನು ಉಳಿಯುತ್ತದೆ ವಿದ್ಯಾರ್ಥಿT 0 ವೆರಿ ಗುಡ್ ಮುಂದೆ ವಿದ್ಯಾರ್ಥಿ ಪ್ಲಸ್ ಇದು ಏನಾಗುತ್ತೆ ಇದನ್ನು ನಾನು ನನ್ನ ಟೆಸ್ಟಿಂಗ್ ಫಂಕ್ಷನ್ ಆಗಿ ಉಪಯೋಗಿಸುತ್ತಿದ್ದೇನೆ ಏಕೆಂದರೆ ಈ ಎರಡನೆಯ ಟರ್ಮ್ ಎಲಿಮೆಂಟ್ a ಅಲ್ಲಿ ಜೀರೋ ಆಗಿದೆ ಅದರಿಂದಲೇ ನಾನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಈಗ ನಾನು ಎಲಿಮೆಂಟ್ b ಇನ ಮೇಲೆ ಇಂಟಿಗ್ರಲ್ ಮಾಡುತ್ತಿದ್ದೇನೆ ಮೊದಲ ವ್ಯಾಲ್ಯೂ ಏನಾಗಿರುತ್ತದೆ ವಿದ್ಯಾರ್ಥಿ ಟೆಸ್ಟಿಂಗ್ ಪಾರ್ಟ್ ಏನಾಗಿರುತ್ತದೆ ವಿದ್ಯಾರ್ಥಿ ಮುಂದೆ ವಿದ್ಯಾರ್ಥಿ ಪ್ಲಸ್ ಮುಂದಿನ ಟರ್ಮ್ ವಿದ್ಯಾರ್ಥಿ U 3 ಸೋ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಕ್ಕಿದೆ ಇಲ್ಲಿ ಎಷ್ಟು ವೇರಿಯಬಲ್ ಗಳು ಇವೆ ವಿದ್ಯಾರ್ಥಿ5 5 ವೇರಿಯೇಬಲ್ ಗಳು ಸರಿ ಇದು ನಾನು ಯಡ್ಜ್ ನಂಬರ್ 5 ಅನ್ನು ತೆಗೆದುಕೊಂಡಾಗ ಎಲಿಮೆಂಟ್ ಮೇಲೆ ಆಯಿತು ಏಕೆಂದರೆ ಯಡ್ಜ್ ನಂಬರ್ 5 ಏರಡೂ ಎಲಿಮೆಂಟ್ ಇಗೆ ಒಂದೇ ಆಗಿದೆ ನಾನು ಗ್ಲೋಬಲ್ ಯಡ್ಜ್ ನಂಬರ್ 1 ಅನ್ನು ತೆಗೆದುಕೊಂಡರೆ ಎಷ್ಟು ವೇರಿಯೇಬಲ್ ಗಳು ಇರುತ್ತವೆ ಯಾವುದೆಲ್ಲ ವೇರಿಯೇಬಲ್ ಗಳು ಇರುತ್ತವೆ ಗ್ಲೋಬಲ್ ಯಡ್ಜ್ ನಂಬರ್ 1 ಯಾವ ವೇರಿಯಬಲ್ ಗಳು ಬರುತ್ತಿದ್ದವು ವಿದ್ಯಾರ್ಥಿ ವಿದ್ಯಾರ್ಥಿ ಇಲ್ಲಿ ಇಲ್ಲ ವಿದ್ಯಾರ್ಥಿಯಡ್ಜ್ಗಳು ಹೌದು ಯಡ್ಜ್ಗಳು ಇದು ಮ್ಯಾಕ್ಸಿಮಮ್ ಇಲ್ಲಿ ಯಡ್ಜ್ ಎರಡು ಎಲಿಮೆಂಟ್ ಗಳಿಂದ ಶೇರ್ ಆಗುತ್ತದೆ ಹಾಗಾಗಿ ಯಾವುದೇ ಈಕ್ವೇಶನ್ ನಲ್ಲಿ 10000 ಎಲಿಮೆಂಟ್ ಗಳು ಇದ್ದರೂ ನಾನ್ ಜೀರೋ ಎಂಟ್ರಿ ಗಳ ಮ್ಯಾಕ್ಸಿಮಮ್ ಸಂಖ್ಯೆಯು 5 ಅಲ್ಲವೇ 1 ಕಾಮನ್ ಪ್ಲಸ್ 22 ಬೇರೆ ಬೇರೆ ಅಲ್ಲವೇ ಈ ಮ್ಯಾಟ್ರಿಕ್ಸ್ನ ಬ್ಯಾಂಡ್ವಿಡ್ತ್ ಐದಕ್ಕಿಂತ ಹೆಚ್ಚು ಇರುವುದಿಲ್ಲ ಯಾವುದೇ ಯಡ್ಜ್ ತೆಗೆದುಕೊಂಡರೂ ಅದರಲ್ಲಿ ಮಿಲಿಯನ್ ಎಲಿಮೆಂಟ್ ಗಳು ಇದ್ದರೂ ಹೆಚ್ಚೆಂದರೆ 5 ಇರುತ್ತದೆ ನಾನು ಬಾರ್ಡರ್ ಬೌಂಡರಿ ಯಡ್ಜ್ನಲ್ಲಿದ್ದರೆ ಎಷ್ಟು ಈಕ್ವೇಶನ್ ಗಳು ಬರುತ್ತವೆ 3 ಹೀಗಾಗಿ ಮ್ಯಾಟ್ರಿಕ್ಸ್ಇನ ಬ್ಯಾಂಡ್ವಿಡ್ತ್ 5 ಕಿಂತ ಹೆಚ್ಚು ಆಗುವುದಿಲ್ಲ ಇದು ಮೆಷ್ನ ಸೈಜ್ ಮೇಲು ಅವಲಂಬಿಸುವುದಿಲ್ಲ ಇದುವೇ FEM ನ ನಿಜವಾದ ಶಕ್ತಿ ಇದನ್ನು ಸುಲಭವಾಗಿ ಬರೆಯಬಹುದು ಇದರಿಂದ ಕೊಡ್ ಬರೆಯಲು ಸುಲಭವಾಗುತ್ತದೆ ಹೀಗಾಗಿ ನಾನು ಬರೆಯಲು ಪ್ರಯತ್ನಿಸುತ್ತಿದ್ದೇನೆ ಒಂದು ಈಕ್ವೇಶನ್ ಅನ್ನು ಬರೆಯಲು ಪ್ರಯತ್ನಿಸುತ್ತೇನೆ ನಾನು ಬರೆಯುತ್ತೇನೆ ಇದರಲ್ಲಿ 5 U ಗಳು ಇವೆ ನಾನು ಇದರೊಂದಿಗೆ ಇರುವ a ಗಳನ್ನೂ ಬರೆಯಬೇಕು ಹೇಗೆ ಬರೆಯಲಿ ಈಗ ಟರ್ಮ್ ಅನ್ನು ನೋಡೋಣ ಈ ಇಂಟಿಗ್ರಲ್ a ಮೇಲೆ ಇದೆ ಮತ್ತೆ ಇದು ಯಾವುದನ್ನು ಕಪಲ್ ಮಾಡುತ್ತಿದೆ ಇಲ್ಲಿ 2 ಇದೆ ಹಾಗೂ ಇಲ್ಲಿ 1 ಇದೆ ಹಾಗಾಗಿ ಇದನ್ನು ನಾನು 2 ಕಾಮ 1 ಎಂದು ಬರೆಯಬಹುದು ಏನೆಂದು ಹೇಳುವುದು ಸಬ್ಸ್ಕ್ರಿಪ್ಟ್ a ಎಂದರೆ ಎಲಿಮೆಂಟ್ a ಎಲಿಮೆಂಟ್ a ಒಳಗೆ ಲೋಕಲ್ ಬೇಸಿಸ್ 1 ಹಾಗೂ ಲೋಕಲ್ ಬೇಸಿಸ್ 2 ಇದರ ಡಾಟ್ ಪ್ರಾಡಕ್ಟ್ ಮಾಡಬೇಕು ಮುಂದಿನ ವಿಷಯ ಟರ್ಮ್ A ಇಂದ ಬರುತ್ತದೆ ನಾನು ಇದನ್ನು ಇಂಟಿಗ್ರಲ್ ಓವರ್ b ಹಾಗೂ 1 ಕಾಮ 0 ಮುಂದೆ ಇದರ ಮುಂದೆ ಬರುತ್ತೆ ಹಾಗಾದರೆ ಇದು ಏನಾಗುತ್ತೆ ವಿದ್ಯಾರ್ಥಿ ಮೈನಸ್ ನಾನು ಕಾಮ ಹಾಕುತ್ತೇನೆ ಕೊನೆಗೆ ಇದನ್ನುಇದರಲ್ಲಿ ಬರೆಯಬಹುದು ವಿದ್ಯಾರ್ಥಿ ಲೋಕಲ್ ಡೈಮೆನ್ಶನ್ ಅಲ್ಲವೇ ಏರಡೂ ಲೋಕಲ್ ಏಕೆಂದರೆ ನಾನು ಹೇಳಿದಂತೆ 2 1 ಅಥವಾ 0 2 1 ಇವುಗಳು ಲೋಕಲ್ ಯಡ್ಜ್ ನಂಬರ್ ಗಳು ನಾನು ಇಡೀ ಈಕ್ವೇಶನ್ ಅನ್ನು ಗ್ಲೋಬಲ್ ಯಡ್ಜ್ ಗಳ ಸಹಾಯದಿಂದ ಬರೆಯಬಹುದಿತ್ತು ಹೀಗಾಗಿ ಇದು ಸ್ವಇಚ್ಛೆಗೆ ಬಿಟ್ಟದ್ದು ಇದನ್ನು ಮಾಡಲು ಹಲವಾರು ದಾರಿಗಳು ಇವೆ ನಾನು ಹೀಗೆ ಮಾಡಲು ಏಕೆ ಹೇಳಿದೆ ಎಂದರೆ ಕೊಡ್ ಮಾಡಲು ಸುಲಭವಾಗಲಿ ಎಂದು ನೀವು ಇಂತಹ ಫಂಕ್ಷನ್ ಅನ್ನು ಹೊಂದಿರಬಹುದು ಇಲ್ಲಿ ಇನ್ಪುಟ್ 3 ಮೂರು ವಿಷಯಗಳು ಇರುತ್ತದೆ ಯಾವ ಎಲಿಮೆಂಟ್ ಯಾವ ಲೋಕಲ್ ಯಡ್ಜ್ ನಂಬರ್ ಗಳನ್ನು ಇಂಟಿಗ್ರಲ್ ಮಾಡುತ್ತದೆ ಮತ್ತು ನೀವು ಕ್ಯಾಪಿಟಲ್ A ಟರ್ಮ್ ಅನ್ನು ಪಾಪ್ಯುಲೇಟ್ ಮಾಡುತ್ತೀರಿ ಇದು ನಿಮ್ಮ ಒಂದು ರೋ ಹಾಗೂ ಇದು ಇದಕ್ಕೆ ಈಕ್ವಲ್ ಆಗುತ್ತದೆ ಯಡ್ಜ್ 5 ಇಂಟೀರಿಯರ್ ಆಗಿದೆ ನಾನು ಇವುಗಳನ್ನು ಇಲ್ಲಿ ತರುವುದಿಲ್ಲ ಇದು ಯಡ್ಜ್ ನಂಬರ್ 5 ಅನ್ನು ಟೆಸ್ಟ್ ಮಾಡಲು ಆಗಿತ್ತು ಹಾಗಾಗಿ ಇದು ಈಕ್ವಲ್ ಟು 5 ಆಗುತ್ತದ ಲೆಫ್ಟ್ ಹ್ಯಾಂಡ್ ಸೈಡ್ ಟೋಟಲ್ ಹಾಗೂ ಸ್ಕ್ಯಾಟರೆಡ್ ಫಾರ್ಮ್ಯುಲೆಷನ್ ಗಳಿಗೆ ಒಂದೇ ಆಗಿದೆ ವಿದ್ಯಾರ್ಥಿb ಮಾತ್ರ ಬದಲಾಗುತ್ತದೆ ಅಲ್ಲವೇ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮ್ಯುಲೆಷನ್ ಆದರೆ b ಅಲ್ಲಿ ಬದಲಾವಣೆ ಆಗುತ್ತದೆ ಹಾಗೂ ಮೊದಲು ಹೇಳಿದಂತೆಯೇ ನಾವು U ಗಳ ಸಂಖ್ಯೆಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಆಮೇಲೆ U ಗಳ ಡಿಫರೆನ್ಸ್ ಇನ್ಸಿಡೆಂಟ್ ಫೀಲ್ಡಿಗೆ ಈಕ್ವಲ್ ಆಗಿರುವಂತಹ ಈಕ್ವೇಶನ್ ಗಳನ್ನು ಕೂಡಿಸಬೇಕು ಆದರೆ ನಾವು ಇದನ್ನು ಸಿಂಪಲ್ ಆಗಿ ಇಡೋಣ ನಾವು ಟೋಟಲ್ ಫೀಲ್ಡ್ ಫಾರ್ಮ್ಯುಲೆಷನ್ ಬಗ್ಗೆ ಯೋಚಿಸೋಣ ನನಗೆ ನಾನ್ ಜೀರೋ ರೈಟ್ ಹ್ಯಾಂಡ್ ಸೈಡ್ ಸಿಗುವ ಪಾಸಿಬಿಲಿಟಿ ಎಷ್ಟು b ಗಳು ಏನಾಗುತ್ತದೆ ನಾನ್ ಜೀರೋ ಅದರ ಯಡ್ಜ್ ನಂಬರ್ 1 2 3 ಹಾಗೂ 4 ಬೌಂಡರಿ ಮೇಲಿದೆ ಇದು ಎರಡು ಎಲಿಮೆಂಟ್ ಗಳು ಇರುವ ಸಣ್ಣ ಉದಾಹರಣೆ ಅಷ್ಟೇ ಹಾಗಾದ್ದರಿಂದ ತುಂಬಾ ಬೌಂಡರಿ ಯಡ್ಜ್ ಗಳು 1 2 3 ಹಾಗೂ 4 ಎಲ್ಲಾ ಬೌಂಡರಿ ಯಡ್ಜ್ ಗಳು 5 ಮಾತ್ರ ಇಂಟೀರಿಯರ್ ರಿಯಲ್ ವರ್ಲ್ಡ್ ಸೀನಾರಿಯೋ ಅಲ್ಲಿ ಹಲವಾರು ಯಡ್ಜ್ ಗಳು ಇಂಟೀರಿಯರ್ ಆಗಿರುತ್ತವೆ ಹಾಗೂ ಬೌಂಡರಿ ಯಡ್ಜ್ ಗಳ ಸಂಖ್ಯೆ ತುಂಬಾ ಕಮ್ಮಿ ಇರುತ್ತದೆ ಹೀಗಾಗಿ ನಾನ್ ಜೀರೋ ಕ್ವಾನ್ಟಿಟಿಗಳು ಕೊಡುವ ಟರ್ಮ್ ಇರುವ ಎಲ್ಲಾ ಕೇಸ್ಗಳು ರೈಟ್ ಹ್ಯಾಂಡ್ ಸೈಡ್ನಲ್ಲಿ 1 2 3 4 ಇಂದ ಬರುತ್ತದೆ ಈ ವಿಷಯ ಬರೆಯಲು ಫಾರಂ ಏನೆಂದು ನಾವು ಈಗಾಗಲೇ ದಿಸ್ಕಸ್ ಮಾಡಿದ್ದೇವೆ ಹೀಗಾಗಿ ಇದುವೇ 2D ವೆಕ್ಟರ್ FEM ನಲ್ಲಿ ಸಿಸ್ಟಮ್ ಆಫ್ ಈಕ್ವೇಶನ್ ಗಳನ್ನು ಬಿಲ್ಡ್ ಮಾಡಲು ಇರುವ ದಾರಿ ವಿದ್ಯಾರ್ಥಿ ಶೆರ್ಡ್ ಯಡ್ಜ್ v 0 ಯಾಕೆ ಆಗುತ್ತೆ ಯಾಕಿರಬಹುದು ವಿದ್ಯಾರ್ಥಿ ಯಾಕೆ ಶೆರ್ಡ್ ಯಡ್ಜ್ v 0 ಆಗುತ್ತದೆ ಸರಿ ಏಕೆಂದರೆ ಶೆರ್ಡ್ ಯಡ್ಜ್ v0 ಆಗುತ್ತೆ ಎಂದರೆ ಹಿಂದಕ್ಕೆ ಹೋಗೋಣ ಇದನ್ನು ಸುಲಭವಾಗಿ ಇಡೋಣ ನಾವು ಈ ರೈಟ್ ಹ್ಯಾಂಡ್ ಸೈಡ್ನ ವೀಕ್ ಫಾರಂ ಅನ್ನು ನೋಡೋಣ ಇದು ಬೌಂಡರಿ ಮೇಲಿನ ಯಡ್ಜ್ ಮೇಲೆ ಮಾತ್ರ ಇದೆ ಸರಿ ಹಾಗಾದರೆ ಬೌಂಡರಿ ಮೇಲಿನ ಯಡ್ಜ್ ಗೆ ನಾವು ತಗೊಂಡದ್ದು ಇಂಟೀರಿಯರ್ ಅಲ್ಲಿ ಇತ್ತು ಈಗ ಇಂಟೀರಿಯರ್ ಅಲ್ಲಿದೆ ಬೌಂಡರಿ ಮೇಲಿನ ಏನು ಅದು ಟ್ಯಾನ್ಜೆನ್ಷಿಯಲ್ಯೆ ಅಥವಾ ಪ್ಯೂರ್ಲೀ ನಾರ್ಮಲ್ ವಿದ್ಯಾರ್ಥಿ ಪ್ಯೂರ್ಲೀ ನಾರ್ಮಲ್ ಪ್ಯೂರ್ಲೀ ನಾರ್ಮಲ್ ಅಲ್ಲವೇ ಈ ಪ್ಯೂರ್ಲೀ ನಾರ್ಮಲ್ ಇಡೀ ಎಕ್ಸ್ಪ್ರೆಶನ್ ನ ಡಾಟ್ ಪ್ರಾಡಕ್ಟ್ ಆಗಿ0 ಆಗುತ್ತದೆ ಹಾಗಾಗಿ ರೈಟ್ ಹ್ಯಾಂಡ್ ಸೈಡಿಗೆ ಬರುವ ಎಲ್ಲಾ ಕಾಂಟ್ರಿಬ್ಯೂಷನ್ ಗಳು ಯಡ್ಜ್ಗಳೊಂದಿಗೆ ಇರುವ ಟೆಸ್ಟಿಂಗ್ ಫಂಕ್ಷನ್ ಗಳಿಂದ ಬರುತ್ತದೆ ಇಂಟೀರಿಯರ್ ಫಂಕ್ಷನ್ ಗಳು 0 ಡಾಟ್ ಪ್ರಾಡಕ್ಟ್ ಕೊಡುತ್ತದೆ ಹಾಗಾದ್ದರಿಂದ ನೀವು ಸ್ವಲ್ಪ ಆಲ್ಜಿಬ್ರಾ ವರ್ಕೌಟ್ ಮಾಡಬೇಕಾಗುತ್ತದೆ ವಿದ್ಯಾರ್ಥಿ ಹಾಗಾದರೆ ವಿರಳವಾದ Uಗಳು ಹಲವಾರು ಎಲಿಮೆಂಟ್ಗಳು ಹೌದು ವಿರಳವಾದ ರೈಟ್ ಹ್ಯಾಂಡ್ ಸೈಡಿನ ಟರ್ಮ್ಗಳು ನಾನ್ ಜೀರೋ ಆಗಿದ್ದು ಬೌಂಡರಿ ಯಡ್ಜ್ಗಳಿಂದ ಮಾತ್ರ ಬರುತ್ತದೆ ಹಾಗೂ ಬೇರೆ ಎಲ್ಲವೂ 0 ಆಗುತ್ತದೆ ಆದ್ದರಿಂದ ತುಂಬಾ ಜಾಗರೂಕತೆ ಇಂದ ಮೈನಸ್ ಗಳನ್ನು ನೋಡಿಕೊಂಡು ಮಾಡಬೇಕು ಈ ಮೈನಸ್ ಗಳು ನೋಡ್ ಬೇಸ್ಡ್ FEM ಫಾರ್ 2D ಮಾಡುವಾಗ ತೊಂದರೆ ಕೊಡುವುದಿಲ್ಲ ಆದರೆ ತೊಂದರೆ ಎಂದರೆ ಈ ನೋಡ್ ಬೇಸ್ಡ್ FEM ಅಲ್ಲಿ ಇನ್ಅಕ್ಯುರೇಸಿಗಳು ಇವೆ ನಾನು ಒಂದು ಪ್ರಾಬ್ಲಮ್ ಅನ್ನು ಹೇಳಿದ್ದೆ ಇಂಟರ್ನಲ್ ರೆಸೋನನ್ಸ್ಗಳು ಎಂದು ಇಲ್ಲಿ ನಿಮಗೆ ಪರಿಹಾರಗಳು ಸಿಗುತ್ತವೆ ಆದರೆ ಇವು ಫಿಸಿಕಲ್ ಅಲ್ಲ ಆದರೆ ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಇವು ತೊಂದರೆ ಕೊಡುತ್ತದೆ ನಿಮಗೆ ಅನಿಸಬಹುದು ನಿಮ್ಮಲ್ಲಿ ಪರಿಹಾರ ಇದೆ ಎಂದು ಆದರೆ ನೋಡ್ ಬೇಸ್ಡ್ FEM ಇದನ್ನು ಸಂಹರಿಸುತ್ತದೆ